ನಾವು ನಿಯೋಜನೆ ಸಂಖ್ಯೆ 1 ಅನ್ನು ಪರಿಹರಿಸುತ್ತಿದ್ದೇವೆ ಮತ್ತು ಈ ಟ್ಯುಟೋರಿಯಲ್ ಅನ್ನು ನಾವು ಸಮಸ್ಯೆ 4 ರಿಂದ ಸಮಸ್ಯೆ ಸಂಖ್ಯೆ 9 ಕ್ಕೆ ಪರಿಹರಿಸುತ್ತೇವೆ ಸಮಸ್ಯೆ ಸಂಖ್ಯೆ 4 ಸ್ಟೇಟ್ಸ್ ನಾವು 2 ಇನ್ಫಿನಿಟಿಆಗಿ ಅತಿಕ್ರಮಿಸುವ ಸಿಲಿಂಡರ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ತ್ರಿಜ್ಯದ ಕ್ಯಾಪಿಟಲ್ R ನ 2 ಇನ್ಫಿನಿಟಿ ಉದ್ದದ ಅತಿಕ್ರಮಿಸುವ ಸಿಲಿಂಡರ್ಗಳನ್ನು ಮಾಡೋಣ ಆದ್ದರಿಂದ ಇದು ತ್ರಿಜ್ಯ ಕ್ಯಾಪಿಟಲ್ R ಆಗಿದೆ ಒಂದು ಸಿಲಿಂಡರ್ ಚಾರ್ಜ್ ಸಾಂದ್ರತೆ rho ಅನ್ನು ಹೊಂದಿರುತ್ತದೆ ಆದ್ದರಿಂದ ಈ ಕಪ್ಪು ಬಣ್ಣವು ಚಾರ್ಜ್ ಸಾಂದ್ರತೆ rho ಅನ್ನು ಹೊಂದಲಿ ಕೆಂಪು ಬಣ್ಣವು ಕ್ಯಾರಿ ಚಾರ್ಜ್ ಸಾಂದ್ರತೆಯ ಮೈನಸ್ rho ಅನ್ನು ಹೊಂದಿರಲಿ 2 ಸಿಲಿಂಡರ್ಗಳ ಅಕ್ಷದ ನಡುವಿನ ಅಂತರವು a ಮತ್ತು a 2 r ಗಿಂತ ಕಡಿಮೆಯಿರುತ್ತದೆ ಮತ್ತು ಆದ್ದರಿಂದ ಅತಿಕ್ರಮಣವಿದೆ ಆದ್ದರಿಂದ ಈ ಅಂತರವು a ಅತಿಕ್ರಮಿಸುವ ಪ್ರದೇಶದಲ್ಲಿನ ವಿದ್ಯುತ್ ಕ್ಷೇತ್ರದ ಪ್ರಮಾಣ ಇದು ನಾವು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ನಾನು ಅದನ್ನು ಮೇಲಿನಿಂದ ನೋಡುತ್ತೇನೆ ನಾನು ಅದನ್ನು ಮೇಲಿನಿಂದ ನೋಡಿದರೆ ಇಲ್ಲಿ ಒಂದು ಸಿಲಿಂಡರ್ ಮತ್ತು ಇಲ್ಲಿ ಇನ್ನೊಂದು ಸಿಲಿಂಡರ್ ಮತ್ತು ಈ ಅತಿಕ್ರಮಿಸುವ ಪ್ರದೇಶದಲ್ಲಿ ನಾವು ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ಅತಿಕ್ರಮಿಸುವ ಪ್ರದೇಶದಲ್ಲಿನ ವಿದ್ಯುತ್ ಕ್ಷೇತ್ರವು ನಿವ್ವಳ ಕ್ಷೇತ್ರವಾಗಲಿದೆ ಇದು E 1 ವಿದ್ಯುತ್ ಕ್ಷೇತ್ರದ ಮೊತ್ತವಾಗಿದೆ ಇದು ಪಾಸಿಟಿವ್ ಚಾರ್ಜ್ ಪ್ಲಸ್ E 2 ನೆಗೆಟಿವ್ ಚಾರ್ಜ್ ಕಾರಣದಿಂದಾಗಿರುತ್ತದೆ ಆದ್ದರಿಂದ ಈ ಕ್ಷೇತ್ರವು ಅತಿಕ್ರಮಿಸುವ ಪ್ರದೇಶದಲ್ಲಿ ಹೇಗೆ ಕಾಣುತ್ತದೆ ಎಂಬುದನ್ನು ನಾನು ತೋರಿಸುತ್ತೇನೆ ಪಾಸಿಟಿವ್ ಚಾರ್ಜ್ ಕಾರಣದಿಂದಾಗಿ E 1 ರ ವಿದ್ಯುತ್ ಕ್ಷೇತ್ರವು ಯಾವುದೇ ಹಂತದಲ್ಲಿ ವೆಕ್ಟರ್ ಉದ್ದಕ್ಕೂ ಇರುತ್ತದೆ ನಾನು ಈ ರೀತಿ ರೇಡಿಯಲ್ ಔಟ್ ಮಾಡುತ್ತೇನೆ ಮತ್ತು ಕೆಂಪು ಕಾರಣ ಕ್ಷೇತ್ರವು ತೋರಿಸಿರುವ ಕೆಂಪು ವೆಕ್ಟರ್ ಉದ್ದಕ್ಕೂ ಇರುತ್ತದೆ ಅವುಗಳ ಪರಿಮಾಣದ ಬಗ್ಗೆ ಲೆಕ್ಕ ಹಾಕೋಣ EE1E2 ಪಾಸಿಟಿವ್ ಚಾರ್ಜ್ ಸಿಲಿಂಡರ್ನ ಮಧ್ಯಭಾಗದಿಂದ R 1 ಎಂದು ನಾವು ದೂರವನ್ನು ತೆಗೆದುಕೊಳ್ಳೋಣ ಮತ್ತು ಆದ್ದರಿಂದ ಇದು ವೆಕ್ಟರ್ R 1 ಆಗಿದೆ ಮತ್ತು ನೆಗೆಟಿವ್ ಚಾರ್ಜ್ನಿಂದ ನೆಗೆಟಿವ್ ಚಾರ್ಜ್ ಸಿಲಿಂಡರ್ನ ಮಧ್ಯಭಾಗಕ್ಕೆ ಇರುವ ಅಂತರ ಆ ವೆಕ್ಟರ್ R 2 ಆಗಿರಲಿ ಮತ್ತು ಕ್ಷೇತ್ರ E 1 ಮತ್ತು E 2 ಗೆ ಕಾರಣವಾಗಲಿದೆ ಆದ್ದರಿಂದ ಅವರ ಮೊತ್ತ ನಾವು ಲೆಕ್ಕಾಚಾರದ ಮೂಲಕ E 1 ಮತ್ತು E 2 ಅನ್ನು ಗೌಸ್ ನಿಯಮದಿಂದ ಲೆಕ್ಕ ಹಾಕೋಣ ಆದ್ದರಿಂದ ನಾನು ಗಾಸ್ನ ನಿಯಮದ ಮೂಲಕ r 1 ದೂರದಲ್ಲಿ ಪಾಸಿಟಿವ್ ಚಾರ್ಜ್ ಸಿಲಿಂಡರ್ ಅನ್ನು ನೋಡಿದರೆ ಮೊದಲು ಸಮ್ಮಿತಿಯ ಮೂಲಕ E ರೇಡಿಯಲ್ ದಿಕ್ಕಿನಲ್ಲಿ ಮಾತ್ರ ಇರುತ್ತದೆ ಮತ್ತು ಆದ್ದರಿಂದ E ಡಾಟ್ ds ವಿದ್ಯುದಾವೇಶಕ್ಕೆ ಸಮನಾಗಿರುತ್ತದೆ ಅದು pi ಆಗಿರುತ್ತದೆ ಇದು ದೂರವಾಗಿದ್ದರೆ r pi r 1 ಸ್ಕ್ವೇರ್ ಮತ್ತು ನಾನು ಸಿಲಿಂಡರಾಕಾರದ ಮೇಲ್ಮೈಯ ಉದ್ದ ಅಥವಾ ಎತ್ತರವನ್ನು ತೆಗೆದುಕೊಂಡರೆ l ಡಿವೈಡೆಡ್ ಬೈ ಎಪ್ಸಿಲಾನ್ 0 ಟೈಮ್ಸ್ rho ಮತ್ತು E ಎಲ್ಲಾ R ಮೇಲೆ ಚಿಕ್ಕದಾಗಿರುತ್ತದೆ ಆದ್ದರಿಂದ ಇದು E ಟೈಮ್ಸ್ 2 pi r 1 l ಈಕ್ವಲ್ಸ್ pi r 1 ಸ್ಕ್ವೇರ್ l ಓವರ್ ಎಪ್ಸಿಲಾನ್ 0 ಬಹುಶಃ ನಿಮ್ಮ ಹನ್ನೆರಡನೇ ತರಗತಿಯ ಫಲಿತಾಂಶವು ನಿಮಗೆ ತಿಳಿದಿರಬಹುದು ಆದರೆ ಅದನ್ನು ಮಾಡೋಣ ಆದ್ದರಿಂದ pi ಎರಡೂ ಬದಿಗಳಿಂದ r 1 ಅನ್ನು ರದ್ದುಗೊಳಿಸುತ್ತದೆ r 1 ಎರಡೂ ಬದಿಗಳಿಂದ ರದ್ದುಗೊಳ್ಳುತ್ತದೆ l ಎರಡೂ ಬದಿಗಳಿಂದ ರದ್ದುಗೊಳ್ಳುತ್ತದೆ ಮತ್ತು ಆದ್ದರಿಂದ E 1 ಪ್ರಮಾಣವು pi ಗೆ ಸಮಾನವಾಗಿರುತ್ತದೆ pi ರದ್ದುಗೊಳಿಸಲಾಗಿದೆ ಕ್ಷಮಿಸಿ ಈಕ್ವಲ್ಸ್ r 1 rho 2 ಓವರ್ ಎಪ್ಸಿಲಾನ್ 0 ಆಗಿದೆ ಮತ್ತು ವಾಹಕಗಳಿಗೆ ರೇಡಿಯಲ್ ದಿಕ್ಕಿನಲ್ಲಿರುವುದರಿಂದ ನಾನು E ವೆಕ್ಟರ್ ಈಕ್ವಲ್ಸ್ r 1 ವೆಕ್ಟರ್ rho ಓವರ್ 2 ಎಪ್ಸಿಲಾನ್ 0 ಎಂದು ಬರೆಯಬಹುದು 2πr1lr12l0ρ ∴E1r120 ನೆಗೆಟಿವ್ ಚಾರ್ಜ್ಗೆ ಅದೇ ರೀತಿಯಲ್ಲಿ ಕ್ಷೇತ್ರವು ವಿರುದ್ಧ ದಿಕ್ಕಿನಲ್ಲಿರುವ ಪ್ರಮಾಣವು ಒಂದೇ ಆಗಿರುತ್ತದೆ ಮತ್ತು ಆದ್ದರಿಂದ E 2 ಈಗ rho r 2 ಓವರ್ 2 ಎಪ್ಸಿಲಾನ್ 0 ಆಗಿರುತ್ತದೆ ನಾನು 2 ಅನ್ನು ಸೇರಿಸುತ್ತೇನೆ ಮತ್ತು ನಾನು E ಈಕ್ವಲ್ಸ್ rho ಓವರ್ 2 ಎಪ್ಸಿಲಾನ್ 0 r 1 ಪ್ಲಸ್ r 2 ಪಡೆಯುತ್ತೇನೆ ಆದರೆ r 1 ಪ್ಲಸ್ r 2 ಎಂದರೇನು 2 ಅತಿಕ್ರಮಿಸುವ ಸಿಲಿಂಡರ್ಗಳನ್ನು ತೋರಿಸುವ ಈ ರೇಖಾಚಿತ್ರಕ್ಕೆ ಹೋಗೋಣ r 1 ಪ್ಲಸ್ r 2 ಈ ವೆಕ್ಟರ್ a ಆಗಿದೆ ವೆಕ್ಟರ್ ಪಾಸಿಟಿವ್ ಚಾರ್ಜ್ ಸಿಲಿಂಡರ್ ಅನ್ನು ನೆಗೆಟಿವ್ ಚಾರ್ಜ್ಡ್ ಸಿಲಿಂಡರ್ಗೆ ರೂಪಿಸುತ್ತದೆ ಆದ್ದರಿಂದ ಇದು rho a ಓವರ್ 2 ಎಪ್ಸಿಲಾನ್ 0 ಗೆ ಸಮಾನವಾಗಿರುತ್ತದೆ ಅತಿಕ್ರಮಿಸುವ ಪ್ರದೇಶದಲ್ಲಿ ನಾನು ಯಾವ ಹಂತದಲ್ಲಿದ್ದರೂ ನಾನು ಸ್ಥಿರವಾದ ವಿದ್ಯುತ್ ಕ್ಷೇತ್ರವನ್ನು ಹೊಂದಿದ್ದೇನೆ ಮತ್ತು ಅದರ ಮ್ಯಾಗ್ನಿಟ್ಯೂಡ್ rho a ಓವರ್ 2 epsilon 0 ಆಗಿರುತ್ತದೆ ಎಂಬ ಅದ್ಭುತ ಫಲಿತಾಂಶವಾಗಿದೆ E2r220EE1E2ρr1r220a20 ಮುಂದೆ ನಾನು ಸಮಸ್ಯೆ ಸಂಖ್ಯೆ 5 ಅನ್ನು ಪರಿಹರಿಸುತ್ತೇನೆ ಇದು f ಫಂಕ್ಷನ್ನಿಂದ ವಿವರಿಸಲಾದ ವೆಕ್ಟರ್ ಕ್ಷೇತ್ರದ ಡೈವರ್ಜೆನ್ಸ್ ಅನ್ನು x y ಮತ್ತು z ಈಕ್ವಲ್ಸ್ x ಸ್ಕ್ವೇರ್ x ಯುನಿಟ್ ವೆಕ್ಟರ್ ಜೊತೆಗೆ 6 xyzy ಯುನಿಟ್ ವೆಕ್ಟರ್ ಪ್ಲಸ್ z ಸ್ಕ್ವೇರ್ x z ಯುನಿಟ್ ವೆಕ್ಟರ್ಗೆ ಸಮನಾಗಿರುತ್ತದೆ ಭಿನ್ನತೆ ಏನು x ದಿಕ್ಕಿನಲ್ಲಿ x ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ f ನ ಅದರ ವ್ಯತ್ಯಾಸವನ್ನು ನಾವು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಜೊತೆಗೆ y ಭಾಗಶಃ y ಪ್ಲಸ್ z ಭಾಗಶಃ z x ಸ್ಕ್ವೇರ್ x ಪ್ಲಸ್ 6 xyzy ಪ್ಲಸ್ z ಸ್ಕ್ವೇರ್ xz ನೊಂದಿಗೆ ಚುಕ್ಕೆಗಳಿರುತ್ತವೆ ಅದನ್ನು ನಾನು ಬರೆಯಬಹುದು ಪೂರ್ಣ ವೈಭವವನ್ನು ಒಮ್ಮೆ ಮಾಡಿ ಮತ್ತು ನಂತರ x ಕಂಪೋನೆಂಟ್ x ಭಾಗಶಃ ಉತ್ಪನ್ನವನ್ನು ತೆಗೆದುಕೊಳ್ಳಲು ಮಾತ್ರ ಅರ್ಥವಿದೆ ಎಂದು ನೀವು ನೋಡಬಹುದು y ಕಂಪೋನೆಂಟ್ y ಭಾಗದ z ಭಾಗದ ವ್ಯುತ್ಪನ್ನವು z ಕಂಪೋನೆಂಟ್ ಭಾಗವಾಗಿದೆ ಆದರೆ ಸದ್ಯಕ್ಕೆ ಅದನ್ನು ಸಂಪೂರ್ಣವಾಗಿ ಮಾಡೋಣ x2x6xyzyz2zz ಆದ್ದರಿಂದ ನಾವು x ದೊಟ್ಟೆಡ್ ಯಿಂದ d ಬೈ dx ಈಗ 2 xx ಯುನಿಟ್ ದಿಕ್ಕು ಪ್ಲಸ್ 6 yz ಈಗ y ದಿಕ್ಕಿನಲ್ಲಿ ಪ್ಲಸ್ z ಸ್ಕ್ವೇರ್ ಅನ್ನು z ದಿಕ್ಕಿನಲ್ಲಿ ಪ್ಲಸ್ y ಯುನಿಟ್ ವೆಕ್ಟರ್ ದೊಟ್ಟೆಡ್ ಮೊದಲ ಪದದೊಂದಿಗೆ ಹಾಕಿದರೆ x ದಿಕ್ಕಿನಲ್ಲಿ 0 ಅನ್ನು ನೀಡುತ್ತದೆ ಎರಡನೇ ಪದವು ನನಗೆ y ದಿಕ್ಕಿನಲ್ಲಿ ಪ್ಲಸ್ 6 xz ಪ್ಲಸ್ 0 ಮತ್ತೆ 0 ಪ್ಲಸ್ z ಯುನಿಟ್ ವೆಕ್ಟರ್ ಮೊದಲ ಪದದೊಂದಿಗೆ ನನಗೆ 0 ನೀಡುತ್ತದೆ ಎರಡನೇ ಪದವು ನನಗೆ 6 xy ಅನ್ನು y ದಿಕ್ಕಿನಲ್ಲಿ ಮತ್ತು z ದಿಕ್ಕಿನಲ್ಲಿ 2 zx ನೀಡುತ್ತದೆ ನಾನು ಡಾಟ್ ಉತ್ಪನ್ನವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನಾವು ಪಡೆಯುವ ಅಂತಿಮ ಉತ್ತರವು 2 x ಆಗಿದೆ ಏಕೆಂದರೆ x ಡಾಟ್ y ಈಗ 0 x ಡಾಟ್ z 0 ಪ್ಲಸ್ 6 xz ಪ್ಲಸ್ 2 zx ಆಗಿದೆ ಇದು z ಕಂಪೋನೆಂಟ್ದ z ಉತ್ಪನ್ನವನ್ನು ಪರಿಣಾಮಕಾರಿಯಾಗಿ ತೆಗೆದುಕೊಳ್ಳುತ್ತದೆ y ಕಂಪೋನೆಂಟ್ನ ವ್ಯುತ್ಪನ್ನ ಅವುಗಳನ್ನು x ಉತ್ಪನ್ನ x ಕಂಪೋನೆಂಟ್ಗೆ ಸೇರಿಸಿ 06xyy2zxz ಸಮಸ್ಯೆ ಸಂಖ್ಯೆ 6 ಇದು ವೆಕ್ಟರ್ ಕ್ಷೇತ್ರ A xyz ನ ಡೈವರ್ಜೆನ್ಸ್ ಅನ್ನು x ದಿಕ್ಕಿನಲ್ಲಿ 2 ಆಲ್ಫಾ x ಮತ್ತು y ದಿಕ್ಕಿನಲ್ಲಿ ಬೀಟಾ y ಮತ್ತು z ದಿಕ್ಕಿನಲ್ಲಿ ಮೈನಸ್ 3 ಗಾಮಾ z ಎಂದು ನೀಡಿದರೆ ಅದರ ಡೈವರ್ಜೆನ್ಸ್ 0 ಆಗಿದ್ದರೆ ಆಲ್ಫಾ ಬೀಟಾ ಮತ್ತು ಗಾಮಾ ನಡುವಿನ ಸಂಬಂಧವೇನು ಆದ್ದರಿಂದ 2 ಆಲ್ಫಾ xx ಪ್ಲಸ್ ಬೀಟಾ yy ಮೈನಸ್ 3 ಗಾಮಾ zz ನೊಂದಿಗೆ ದೊಟ್ಟೆಡ್ z ಗೆ ಸಂಬಂಧಿಸಿದಂತೆ y ಪ್ಲಸ್ z ಯುನಿಟ್ ವೆಕ್ಟರ್ ಭಾಗಶಃ x ಗೆ ಸಂಬಂಧಿಸಿದಂತೆ x ಯುನಿಟ್ ವೆಕ್ಟರ್ ಭಾಗಶಃ A ಯ ಡೈವರ್ಜೆನ್ಸ್ ತೆಗೆದುಕೊಳ್ಳೋಣ ಇದು x ನ x ಕಂಪೋನೆಂಟ್ಕ್ಕೆ ಮಾತ್ರ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನಗಳನ್ನು ತೆಗೆದುಕೊಳ್ಳಲು ಸಮಾನವಾಗಿರುತ್ತದೆ ಆದ್ದರಿಂದ ಇದು 2 ಆಲ್ಫಾ ಪ್ಲಸ್ ಬೀಟಾ ಮೈನಸ್ 3 ಗಾಮಾ 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಸಂಬಂಧವು 0 ಆಗಿದ್ದರೆ ಅಥವಾ ನಿಮ್ಮ ನಿಯೋಜನೆಯಲ್ಲಿ ನಾನು ನೀಡಿರುವ ಉತ್ತರದ ಪ್ರಕಾರ 3 ಪ್ಲಸ್ ಬೀಟಾ ಓವರ್ ಆಲ್ಫಾ 2 ಓವರ್ d ಮೈನಸ್ ಗಾಮಾವು 0 ಗೆ ಸಮಾನವಾಗಿರುತ್ತದೆ 2αxxβyy 3γzz0 2αβ 3γ0 36 20 ಸಮಸ್ಯೆ ಸಂಖ್ಯೆ 7 ಚಾರ್ಜ್ ವಿತರಣೆಗಾಗಿ ನಿಮಗೆ ವಿದ್ಯುತ್ ಕ್ಷೇತ್ರವನ್ನು ನೀಡಲಾಗಿರುವುದರಿಂದ ಚಾರ್ಜ್ ವಿತರಣೆಗಾಗಿ ವಿದ್ಯುತ್ ಕ್ಷೇತ್ರವನ್ನು r ಎಂದು ನೀಡಲಾಗಿದೆ ಇದು ಸ್ಫರಿಕಾಲ್ ದೂರದ ಸ್ಫರಿಕಾಲ್ ಧ್ರುವೀಯ ನಿರ್ದೇಶಾಂಕಗಳನ್ನು C e ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಡಿವೈಡೆಡ್ ಬೈ r ಕ್ಯುಬೆಡ್ r ವೆಕ್ಟರ್ ಅಂದರೆ ನಾನು r ನ ಅವಲಂಬನೆಯನ್ನು ಲೆಕ್ಕ ಹಾಕಿದರೆ r ನ ಪರಿಭಾಷೆಯಲ್ಲಿ ಅದು r ಸ್ಕ್ವೇರ್ ಓವರ್ ಕೇವಲ C e ಗೆ ಮೈನಸ್ ಲ್ಯಾಂಬ್ಡಾ r ಗೆ ಹೆಚ್ಚಾಗುತ್ತದೆ ಮತ್ತು ಇದು r ಸ್ಕ್ವೇರ್ ಬರುವ ರೇಡಿಯಲ್ ದಿಕ್ಕಿನಲ್ಲಿದೆ ಏಕೆಂದರೆ ಈ r ವೆಕ್ಟರ್ ಒಂದು ಮ್ಯಾಗ್ನಿಟ್ಯೂಡ್ r ನಾವು ಈಗ ಕಂಡುಹಿಡಿಯಬೇಕಾದದ್ದು ನಾವು ಮೂಲದ ಸುತ್ತಲಿನ ತ್ರಿಜ್ಯದ ಎಪ್ಸಿಲಾನ್ನ ಅತ್ಯಂತ ಚಿಕ್ಕ ಗೋಳವನ್ನು ತೆಗೆದುಕೊಂಡರೆ 0 ಗೆ ಹೋಗುವ ಎಪ್ಸಿಲಾನ್ನ ಮಿತಿಯಲ್ಲಿ ಈ ಗೋಳದಿಂದ ಸುತ್ತುವರಿದ ಚಾರ್ಜ್ ಅನ್ನು ನೀಡಲಾಗುತ್ತದೆ ErCe λrr3r|Er|Ce λrr2 ಆದ್ದರಿಂದ ನಾವು E ಡಾಟ್ d s ನಲ್ಲಿ ಎಪ್ಸಿಲಾನ್ 0 ನಿಂದ ಸುತ್ತುವರಿದ Q ಗೆ ಸಮಾನವಾಗಿದೆ ಎಂದು ಹೇಳುವ ಗಾಸ್Gauss'ನ ಕಾನೂನನ್ನು ಅನ್ವಯಿಸುತ್ತೇವೆ ಮತ್ತು ನಾವು ಏನು ಮಾಡುತ್ತಿದ್ದೇವೆ ಎಂದರೆ ನಾವು ಮೂಲವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಮತ್ತು ಇಲ್ಲಿ ಬಹಳ ಚಿಕ್ಕ ಗೋಳವನ್ನು ತೆಗೆದುಕೊಳ್ಳುತ್ತೇವೆ d s ಎಲ್ಲಾ ರೇಡಿಯಲ್ ಆಗಿರುತ್ತದೆ ಆದ್ದರಿಂದ ನಾನು E ಡಾಟ್ d s ಅನ್ನು C e ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಗೆ r ಸ್ಕ್ವೇರ್ ಟೈಮ್ಸ್ r ಯುನಿಟ್ ವೆಕ್ಟರ್ ಡಾಟ್ d s ಎಂದು ಬರೆಯಬಹುದು ಅದು ರೇಡಿಯಲ್ ದಿಕ್ಕಿನಲ್ಲಿ 4 pi r ಸ್ಕ್ವೇರ್ ಆಗಿರುತ್ತದೆ ನೀವು ನಿಜವಾಗಿಯೂ ಅದನ್ನು ಹೆಚ್ಚು ಸರಿಯಾಗಿ ಬರೆಯಲು ಬಯಸಿದರೆ ನಾನು r ಯೂನಿಟ್ ವೆಕ್ಟರ್ ಅನ್ನು d omega r ಸ್ಕ್ವೇರ್ ಅನ್ನು ತೆಗೆದುಕೊಳ್ಳುತ್ತೇನೆ ಇದು ನಿಜವಾಗಿಯೂ ವಿಸ್ತೀರ್ಣದ ಸಣ್ಣ ಅಂಶವಾಗಿದೆ r ಯುನಿಟ್ ವೆಕ್ಟರ್ ಇದು ನಂತರ C e ಗೆ ಮೈನಸ್ ಲ್ಯಾಂಬ್ಡಾ r ಗೆ r ಸ್ಕ್ವೇರ್ ಓವರ್ ಟೈಮ್ಸ್ r ಸ್ಕ್ವೇರ್ ಮತ್ತು ಇದು pi ಮತ್ತು ಥೀಟಾವನ್ನು ಅವಲಂಬಿಸಿಲ್ಲದ ಕಾರಣ ನಾನು ಇದನ್ನು 4 pi ಎಂದು ಬರೆಯಬಹುದು ಆದ್ದರಿಂದ ಇದು ವಾಸ್ತವವಾಗಿ 4 pi c e ರೈಸ್ ಟು ಲ್ಯಾಂಬ್ಡಾ r ಆಗಿದೆ r ಸ್ಕ್ವೇರ್ ಕ್ಯಾನ್ಸಲ್ಸ್ ಇದು ಸುತ್ತುವರಿದ Q ಓವರ್ ಎಪ್ಸಿಲಾನ್ 0 ಗೆ ಸಮಾನವಾಗಿರುತ್ತದೆ r24π4πCe λrQ0 ಆದ್ದರಿಂದ Q ಏನ್ ಕ್ಲೋಸ್ಡ್ ಈಕ್ವಲ್ಸ್ 4 pi C e ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಟೈಮ್ಸ್ ಎಪ್ಸಿಲಾನ್ 0 ಗೆ ಸಮನಾಗಿರುತ್ತದೆ r ತುಂಬಾ ಚಿಕ್ಕದಾಗಿದ್ದರೆ r ಈಗ ಎಪ್ಸಿಲಾನ್ 0 ಗೆ ಹೋಗುತ್ತದೆ ಇದು 4 pi C ಎಪ್ಸಿಲಾನ್ 0 ಗೆ ಹೋಗುತ್ತದೆ ಇದರ ಅರ್ಥವೇನೆಂದರೆ ಅಲ್ಲಿ ಇದೆ ಮೂಲದಲ್ಲಿ ಒಂದು ಬಿಂದು ಚಾರ್ಜ್ ಏಕೆಂದರೆ ನಾನು ತ್ರಿಜ್ಯವು 0 ಗೆ ಹೋಗುವ ಮಿತಿಯಲ್ಲಿ ಚಿಕ್ಕದಾಗಿ ಮತ್ತು ಚಿಕ್ಕದಾಗಿದ್ದರೂ ಅದು ಇನ್ನೂ ಸೀಮಿತ ಚಾರ್ಜ್ 4 pi C ಎಪ್ಸಿಲಾನ್ 0 ಅನ್ನು ಸುತ್ತುವರೆದಿರುತ್ತದೆ ಅಂದರೆ ಮೂಲದಲ್ಲಿ ಮೂಲಭೂತವಾಗಿ ವಿಸ್ತಾರ 0 ರ ಪಾಯಿಂಟ್ ಚಾರ್ಜ್ ಇದೆ Qenclosed4πC0e λr ಸಮಸ್ಯೆ ಸಂಖ್ಯೆ 8 ವಿದ್ಯುತ್ ಕ್ಷೇತ್ರಕ್ಕಾಗಿ ನಾವು ಮತ್ತೆ ಈ ವಿದ್ಯುತ್ ಕ್ಷೇತ್ರಕ್ಕೆ ಹಿಂತಿರುಗಿದ್ದೇವೆ E r ಇದು C e ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಓವರ್ r ಕ್ಯುಬೆಡ್ ವೆಕ್ಟರ್ r ಗೆ ಸಮನಾಗಿರುತ್ತದೆ ತ್ರಿಜ್ಯದ ಫ್ಲಕ್ಸ್ನ ಸಣ್ಣ ತ್ರಿಜ್ಯದ ಶೆಲ್ ಮೂಲಕ ಹರಿವು ಒಂದು ಶೆಲ್ ಮೂಲಕ ಸಣ್ಣ ಫ್ಲಕ್ಸ್ ಅಲ್ಲ ತ್ರಿಜ್ಯದ ಕ್ಯಾಪಿಟಲ್ R ಅಪರಿಮಿತ ದಪ್ಪದ d r ಆದ್ದರಿಂದ ನಾವು R ತ್ರಿಜ್ಯದ ಶೆಲ್ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ತಿಕ್ನೆಸ್ d r ಇದರ ಮೂಲಕ ಹರಿವು ಎಷ್ಟು ಇರುತ್ತದೆ ನಾನು ಈ ಪರಿಮಾಣದ ಬಗ್ಗೆ ಮಾತನಾಡುತ್ತಿರುವಾಗ ಈ ಸಂದರ್ಭದಲ್ಲಿ ಗಮನಿಸಿ ನಾನು ಕೆಂಪು ಬಣ್ಣದಿಂದ ಛಾಯೆಯನ್ನು ಹೊಂದಿದ್ದೇನೆ 2 ಮೇಲ್ಮೈಗಳಿವೆ ಆದ್ದರಿಂದ ನಿವ್ವಳ ಹರಿವು ಒಳಗಿನ ಮೇಲ್ಮೈ ಮೂಲಕ ಹರಿಯುತ್ತದೆ ಮತ್ತು ಹೊರ ಮೇಲ್ಮೈ ಮೂಲಕ ಹರಿಯುತ್ತದೆ ಒಳಗಿನ ಮೇಲ್ಮೈಯಲ್ಲಿ ನಾನು ಒಳಗಿನ ಮೇಲ್ಮೈಯನ್ನು ನೋಡಿದರೆ ವಿಸ್ತೀರ್ಣ ವೆಕ್ಟರ್ ಒಳಮುಖವಾಗಿ ತೋರಿಸುತ್ತಿದೆ ಏಕೆಂದರೆ ಪ್ರದೇಶ ವೆಕ್ಟರ್ ಯಾವಾಗಲೂ ಪರಿಮಾಣದಿಂದ ಹೊರಗೆ ಹೋಗುತ್ತಿದೆ ಎಂದು ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಪ್ರದೇಶ ವೆಕ್ಟರ್ ವಾಸ್ತವವಾಗಿ ನೆಗೆಟಿವ್ r ಕಂಪೋನೆಂಟ್ ವೆಕ್ಟರ್ ದಿಕ್ಕಿನಲ್ಲಿದೆ ಮತ್ತೊಂದೆಡೆ ಹೊರಗಿನ ಮೇಲ್ಮೈಯಲ್ಲಿ ನಾನು ಕೆಂಪು ಬಣ್ಣದಿಂದ ಮಾಡುವ ಪ್ರದೇಶ ವೆಕ್ಟರ್ ಪಾಸಿಟಿವ್ r ದಿಕ್ಕಿನಲ್ಲಿದೆ ಹಿಂದಿನ ಸಮಸ್ಯೆಯಲ್ಲಿ ನಾನು ಈಗಾಗಲೇ ಲೆಕ್ಕಾಚಾರ ಮಾಡಿದ್ದೇನೆ ನಾನು ಈ ಗೋಳದಿಂದ ಸೂಚಿಸುವ ಪ್ರದೇಶ ವೆಕ್ಟರ್ ಆಗಿರುವ ಧಾತುರೂಪದ ವೆಕ್ಟರ್ ಅನ್ನು E ಡಾಟ್ ds ತೆಗೆದುಕೊಂಡಾಗ ಇದು 4 pi C e ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಟೈಮ್ಸ್ ಆಗಿದೆ ಅಂದರೆ ಇದು d 4 pi C e ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಆಗಿದೆ dS4πCe λr ಆದ್ದರಿಂದ ಆಂತರಿಕ ಮೇಲ್ಮೈಗೆ ನಾನು ಹಸಿರು ಬಣ್ಣದಿಂದ ಬರೆಯುತ್ತೇನೆ ಏಕೆಂದರೆ d s ವೆಕ್ಟರ್ ವಿರುದ್ಧ ದಿಕ್ಕಿನಲ್ಲಿ ತೋರಿಸುತ್ತಿದೆ ಆದ್ದರಿಂದ ಒಳಗಿನ ಮೇಲ್ಮೈಗೆ E ಡಾಟ್ ds ಮೈನಸ್ 4 pi C e ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಏಕೆಂದರೆ ವೆಕ್ಟರ್ ಯುನಿಟ್ ವೆಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಹೊರಗೆ ಹೋಗುತ್ತಿದೆ ನೀಲಿ ರೇಖೆಗಳು ತೋರಿಸುವ ರೀತಿಯಲ್ಲಿ ಹೋಗುತ್ತದೆ ಮತ್ತು ds ವೆಕ್ಟರ್ ಅದರ ವಿರುದ್ಧ ನಿಖರವಾಗಿ 180 ಡಿಗ್ರಿಗಳಲ್ಲಿದೆ ಮತ್ತು ಹೊರಗಿನ ಮೇಲ್ಮೈಗೆ E ಡಾಟ್ d s ಈಗ ಪ್ಲಸ್ 4 pi C e ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಪ್ಲಸ್ d r ಆಗಿದೆ ನಾನು ಈಗ ಈ ಸಣ್ಣ r ಅನ್ನು ಕ್ಯಾಪಿಟಲ್ R ನಿಂದ ಬದಲಾಯಿಸಲಿದ್ದೇನೆ ಹಾಗಾಗಿ ನಾನು ಈ ಸಣ್ಣ r ಅನ್ನು ಕ್ಯಾಪಿಟಲ್ R ನಿಂದ ಬದಲಾಯಿಸುತ್ತೇನೆ ಈ ಸಣ್ಣ r ಅನ್ನು ಕ್ಯಾಪಿಟಲ್ R ನಿಂದ ಬದಲಾಯಿಸಿ ಈ ಸಣ್ಣ r ಅನ್ನು ತೆಗೆದುಹಾಕಿ ಮತ್ತು ಕ್ಯಾಪಿಟಲ್ R ನಿಂದ ಬದಲಾಯಿಸುತ್ತೇನೆ ಏಕೆಂದರೆ ನಾವು ತ್ರಿಜ್ಯ ಕ್ಯಾಪಿಟಲ್ R ನಿಂದ ಮಾಡುತ್ತಿದ್ದೇವೆ ಮತ್ತು ನಾನು ಎರಡನ್ನು ಸೇರಿಸುತ್ತೇನೆ ಆದ್ದರಿಂದ ನಿವ್ವಳ ಹರಿವು d r ಅಪರಿಮಿತವಾಗಿರುವುದರಿಂದ ನಾನು ಈ ಘಾತೀಯವನ್ನು E ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಟೈಮ್ಸ್ e ರೈಸ್ ಟು ಮೈನಸ್ ಲ್ಯಾಂಬ್ಡಾ d r ಎಂದು ಬರೆಯಬಹುದು ಇಲ್ಲಿಯವರೆಗೆ ನಿಖರವಾಗಿದೆ ಮತ್ತು ನಂತರ ನಾನು ಅದನ್ನು e ರೈಸ್ ಟು ಮೈನಸ್ ಲ್ಯಾಂಬ್ಡಾ r 1 ಮೈನಸ್ ಲ್ಯಾಂಬ್ಡಾ d r ಮತ್ತು ನಂತರ ಹೆಚ್ಚಿನ ಆದೇಶದ ನಿಯಮಗಳಂತೆ ವಿಸ್ತರಿಸಲಿದ್ದೇನೆ ಆದ್ದರಿಂದ ಮೊದಲ ಕ್ರಮದಲ್ಲಿ ಫ್ಲಕ್ಸ್ ಈಕ್ವಲ್ಸ್ 4 pi C e ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಕ್ಯಾನ್ಸಲ್ ಮತ್ತು ನಾನು ಮೈನಸ್ 4 pi C ಲ್ಯಾಂಬ್ಡಾ E ರೈಸ್ ಟು ಮೈನಸ್ ಲ್ಯಾಂಬ್ಡಾ r d r ಪಡೆಯುತ್ತೇನೆ ಅದು r ತ್ರಿಜ್ಯದ ಈ ಶೆಲ್ ಮೂಲಕ ಫ್ಲಕ್ಸ್ ಆಗಿದೆ ಮತ್ತು ತಿಕ್ನೆಸ್ d r ಅದು ಉತ್ತರವಾಗಿದೆ ds|outersurface4πCe λRdR4πCe λRe λdR4πCe λR1 λdR 4πCλe λRdR ಸಮಸ್ಯೆ ಸಂಖ್ಯೆ 9 ವಿದ್ಯುತ್ ಕ್ಷೇತ್ರ E r ಗೆ ಚಾರ್ಜ್ ಡೆನ್ಸಿಟಿ rho r ಅನ್ನು C e ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಓವರ್ r ಕ್ಯುಬೆಡ್ ವೆಕ್ಟರ್ r ಎಂದು ನೀಡಲಾಗಿದೆ ನಾವು ಗಾಸ್ನ ಕಾನೂನಿನ ಮೂಲಕ ಚಾರ್ಜ್ ಸಾಂದ್ರತೆಯನ್ನು ಕಂಡುಹಿಡಿಯಲು ಬಯಸುತ್ತೇವೆ ಈಗ ನಾನು ಡೈವರ್ಜೆನ್ಸ್ ಪ್ರಮೇಯವನ್ನು ನೇರವಾಗಿ ಡೈವರ್ಜೆನ್ಸ್ ತೆಗೆದುಕೊಳ್ಳುವ e ಯ ಡೈವರ್ಜೆನ್ಸ್ ಅನ್ನು ನೇರವಾಗಿ ಬಳಸಬಹುದು ಆದರೆ ನಾನು ಅದನ್ನು ಮಾಡಲು ಹೋಗುತ್ತಿಲ್ಲ ಶೆಲ್ ಬಳಿ ಚಾರ್ಜ್ ಸಾಂದ್ರತೆ ಎಷ್ಟು ಎಂದು ನಾವು ಶೆಲ್ ಅನ್ನು ನೋಡೋಣ ನಾವು ಈಗಾಗಲೇ ಈ ಮೂಲಕ ಫ್ಲಕ್ಸ್ ಅನ್ನು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ಈ ಶೆಲ್ ಮೂಲಕ ಫ್ಲಕ್ಸ್ ಈಗ ಮೈನಸ್ 4 pi C ಲ್ಯಾಂಬ್ಡಾ e ರೈಸ್ ಟು ಮೈನಸ್ ಲ್ಯಾಂಬ್ಡಾ r d r ಆಗಿದೆ ಮತ್ತು ಇದನ್ನು ಎಪ್ಸಿಲಾನ್ 0 ರಿಂದ ಭಾಗಿಸಿದ ಚಾರ್ಜ್ ಅನ್ನು ಸುತ್ತುವರಿಯಲಾಗುತ್ತದೆ ಎಂದು ಭಾವಿಸಲಾಗಿದೆ 4 pi r ಸ್ಕ್ವೇರ್ dr ಟೈಮ್ಸ್ rho r ಡಿವೈಡೆಡ್ ಬೈ ಎಪ್ಸಿಲಾನ್ 0 2 ಬದಿಗಳನ್ನು ನೋಡಿ ಮತ್ತು ನೀವು ಈ ಡೆಲ್ಟಾ r ಅನ್ನು ರದ್ದುಗೊಳಿಸಬಹುದು ನಾವು dr ಅನ್ನು ರದ್ದುಗೊಳಿಸುವುದಿಲ್ಲ ಇದು ವಾಸ್ತವವಾಗಿ ಡೆಲ್ಟಾ r ಆಗಿ ರಿಟರ್ನ್ಸ್ ಆಗಿರಬೇಕು ಆದ್ದರಿಂದ ಈ 4 pi ಅನ್ನು ರದ್ದುಗೊಳಿಸಲಾಗಿದೆ ಎಂದು ನಾವು ರದ್ದುಗೊಳಿಸುತ್ತೇವೆ ಆದ್ದರಿಂದ ನೀವು rho r ಈಕ್ವಲ್ಸ್ ಮೈನಸ್ C ಲ್ಯಾಂಬ್ಡಾ e ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಗೆ ಸಮನಾಗಿರುತ್ತದೆ ಎಪ್ಸಿಲಾನ್ 0 ಡಿವೈಡೆಡ್ ಬೈ r ಸ್ಕ್ವೇರ್ ಇದೆ ಅದು ನೀವು r ನಿಂದ ದೂರದಲ್ಲಿರುವಾಗ 0 ಗೆ ಸಮನಾದ ಚಾರ್ಜ್ ಸಾಂದ್ರತೆಯಾಗಿದೆ ρ0 r C0e λrr2 ಸಮಸ್ಯೆ ಸಂಖ್ಯೆ 8 ರಲ್ಲಿ ನಾನು ಈಗಾಗಲೇ ಗಮನಸೆಳೆದಿದ್ದೇನೆ ಮಧ್ಯದ ಬಲಭಾಗದಲ್ಲಿ ಪಾಯಿಂಟ್ ಚಾರ್ಜ್ ಇದೆ ಎಂದು ಸಮಸ್ಯೆ ಸಂಖ್ಯೆ 7 ಇವೆ ಏಕೆಂದರೆ ನೀವು ಕೇಂದ್ರಕ್ಕೆ ಹೋದಂತೆ ವಿದ್ಯುತ್ ಕ್ಷೇತ್ರವು 1 ಓವರ್ r ಸ್ಕ್ವೇರ್ ಆಗುತ್ತದೆ ಏಕೆಂದರೆ E ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಈಗ 1 ಆಗುತ್ತದೆ ಆದ್ದರಿಂದ ಹೆಚ್ಚುವರಿ ಸಾಂದ್ರತೆಯ ಹೆಚ್ಚುವರಿ ಚಾರ್ಜ್ ಇದೆ ಅಲ್ಲಿ ಪ್ರಮಾಣವು 4 pi C ಎಪ್ಸಿಲಾನ್ 0 ಮತ್ತು ಚಾರ್ಜ್ ಸಾಂದ್ರತೆಯು ಡೆಲ್ಟಾ r ಆಗಿರುತ್ತದೆ ಏಕೆಂದರೆ ಇದು ಪಾಯಿಂಟ್ ಚಾರ್ಜ್ ಆಗಿದೆ ಆದ್ದರಿಂದ ಈ ವಿದ್ಯುತ್ ಕ್ಷೇತ್ರದ ನಿವ್ವಳ ಚಾರ್ಜ್ ಸಾಂದ್ರತೆಯು 4 pi c epsilon 0 delta r ಮೈನಸ್ C ಎಪ್ಸಿಲಾನ್ 0 ಲ್ಯಾಂಬ್ಡಾ ಓವರ್ r ಸ್ಕ್ವೇರ್ e ರೈಸ್ ಟು ಮೈನಸ್ ಲ್ಯಾಂಬ್ಡಾ r ಮತ್ತು ಅದು ನಿಮ್ಮ ಉತ್ತರವಾಗಿದೆ